ನಿಮ್ಮೆಲ್ಲರಿಗೂ ಶುಭ ಮಧ್ಯಾಹ್ನ ನಾವು ಈಗ ಕೆಲವು ಇತರ ಅಂದಾಜು ತಂತ್ರಗಳನ್ನು ತೆಗೆದುಕೊಳ್ಳುತ್ತೇವೆ ನಾವು ಇಲ್ಲಿ ಕೆಲವು ವಿಭಿನ್ನ ರೀತಿಯ ಅಂದಾಜು ತಂತ್ರಗಳನ್ನು ನೋಡುತ್ತೇವೆ ವಿಧಗಳು ವಿಭಿನ್ನ ರೀತಿಯ ಅಂದಾಜು ತಂತ್ರಗಳ ಮತ್ತೊಂದು ವರ್ಗವಿದೆ ಅಂದಾಜಿನಲ್ಲಿ ಹಲವು ತಂತ್ರಗಳಿವೆ ಅವುಗಳನ್ನು ವಿಶಾಲವಾಗಿ ಮೇಲಿನಿಂದ ಕೆಳಕ್ಕೆ ಮತ್ತು ಕೆಳಗಿನಿಂದ ಮೇಲಕ್ಕೆ ವರ್ಗೀಕರಿಸಬಹುದು ಇದು ಒಂದು ವರ್ಗೀಕರಣವಾಗಿದೆ ಆದ್ದರಿಂದ ಅಲ್ಗಾರಿದಮ್ ಮಾದರಿಗಳು ತಜ್ಞರ ಅಭಿಪ್ರಾಯ ಸಾದೃಶ್ಯ ಗೆಲ್ಲಲು ಬೆಲೆ ಏನು ಕೊನೆಯ ತರಗತಿಯಲ್ಲಿ ಈ ಕೊನೆಯ ಮೂರು ತಜ್ಞರ ಅಭಿಪ್ರಾಯ ಅಥವಾ ತಜ್ಞರ ತೀರ್ಪು ಸಾದೃಶ್ಯದ ಪುರಾಣ ಮತ್ತು ಗೆಲ್ಲಲು ಬೆಲೆ ಇವುಗಳ ಬಗ್ಗೆ ಚರ್ಚಿಸಿದ್ದೇವೆ ಮತ್ತು ಇವುಗಳು ನಾವು ಈಗಾಗಲೇ ನೋಡಿದ ವಿಷಯಗಳು ಆದ್ದರಿಂದ ಮೂಲತಃ ಈ ನಾಲ್ಕು ಯೋಜನಾ ಅಂದಾಜಿನ ಮತ್ತೊಂದು ವರ್ಗೀಕರಣವಾಗಿದೆ ಆದ್ದರಿಂದ ನಾವು ಈಗಾಗಲೇ ಕೊನೆಯ ಮೂರನ್ನು ನೋಡಿದ್ದೇವೆ ಈಗ ಟಾಪ್ ಡೌನ್ ಮತ್ತು ಬಾಟಮ್ ಅಪ್ ಅಂದಾಜು ತಂತ್ರಗಳ ಬಗ್ಗೆ ನೋಡೋಣ ನಂತರ ಯೋಜನೆಯ ಅಂದಾಜುಗಾಗಿ ಅಲ್ಗಾರಿದಮಿಕ್ ಮಾದರಿಗಳ ಬಗ್ಗೆ ನೋಡೋಣ ಆದ್ದರಿಂದ ಬಾಟಮ್ ಅಪ್ ಅಂದಾಜು ಒಂದು ಅಂದಾಜು ತಂತ್ರವಾಗಿದ್ದು ಅದು ಸರಿಯಾಗಿ ಮಾಡಬೇಕಾದ ಎಲ್ಲಾ ಕಾರ್ಯಗಳನ್ನು ಗುರುತಿಸುತ್ತದೆ ಆದ್ದರಿಂದ ನಿರ್ವಹಿಸಬೇಕಾದ ಎಲ್ಲಾ ಕಾರ್ಯಗಳನ್ನು ಇದು ಗುರುತಿಸುತ್ತದೆ ಆದ್ದರಿಂದ ಇದು ತುಂಬಾ ಸಮಯ ತೆಗೆದುಕೊಳ್ಳುತ್ತದೆ ಹಿಂದಿನ ಪ್ರಾಜೆಕ್ಟ್ಗಳ ಬಗ್ಗೆ ನಿಮ್ಮಲ್ಲಿ ಡೇಟಾ ಇಲ್ಲದಿದ್ದಾಗ ಇದನ್ನು ಬಳಸಬೇಕು ಆದ್ದರಿಂದ ನೀವು ಇದೇ ರೀತಿಯ ಹಿಂದಿನ ಯೋಜನೆಗಳನ್ನು ಹೊಂದಿರದಿದ್ದಾಗ ನೀವು ಇದನ್ನು ಬಳಸಿಕೊಳ್ಳಬಹುದು ನಾನು ಈಗಾಗಲೇ ನಿಮಗೆ ಹೇಳಿರುವ ಸಾದೃಶ್ಯದ ವಿಧಾನವನ್ನು ನೋಡಿರಬಹುದು ಸಾದೃಶ್ಯದ ವಿಧಾನವು ನೀವು ಹಿಂದಿನ ರೀತಿಯ ಯೋಜನೆಗಳನ್ನು ಹೊಂದಿರುವಾಗ ಅದು ಯಾವಾಗ ಸೂಕ್ತವಾಗಿರುತ್ತದೆ ಎಂಬುದರ ಮೇಲೆ ಆಧಾರಿತವಾಗಿದೆ ಅಥವಾ ನೀವು ಈ ಹಿಂದೆ ಮಾಡಿದ ರೀತಿಯ ಯೋಜನೆಗಳು ಇದ್ದರೆ ನಂತರ ನೀವು ಈ ಸಾದೃಶ್ಯ ವಿಧಾನವನ್ನು ಬಳಸಬಹುದು ಆದರೆ ಇದೇ ರೀತಿಯ ಹಿಂದಿನ ಯೋಜನೆಗಳ ಬಗ್ಗೆ ನಿಮ್ಮಲ್ಲಿ ಯಾವುದೇ ಡೇಟಾ ಇಲ್ಲದಿದ್ದಾಗ ನೀವು ಈ ಬಾಟಮ್ ಅಪ್ ವಿಧಾನವನ್ನು ಬಳಸುತ್ತೀರಿ ನಂತರ ಟಾಪ್ ಡೌನ್ ವಿಧಾನದ ಬಗ್ಗೆ ಏನುಹೇಳೆಬಹುದು ಇದು ಪ್ರಾಜೆಕ್ಟ್ ವೆಚ್ಚ ಡ್ರೈವರ್ಗಳ ಆಧಾರದ ಮೇಲೆ ಮತ್ತು ಹಿಂದಿನ ಪ್ರಾಜೆಕ್ಟ್ ಡೇಟಾದ ಆಧಾರದ ಮೇಲೆ ಒಟ್ಟಾರೆ ಅಂದಾಜುಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಈ ಹಿಂದಿನ ಪ್ರಾಜೆಕ್ಟ್ ಡೇಟಾ ಲಭ್ಯವಿರುವಾಗ ಟಾಪ್ ಡೌನ್ ವಿಧಾನವನ್ನು ಬಳಸಲಾಗುತ್ತದೆ ಆದ್ದರಿಂದ ಈ ವಿಧಾನವು ಎರಡು ವಿಷಯಗಳ ಆಧಾರದ ಮೇಲೆ ಅಂದರೆ ಹಿಂದಿನ ಪ್ರಾಜೆಕ್ಟ್ ಡೇಟಾ ಮತ್ತು ವಿವಿಧ ಪ್ರಾಜೆಕ್ಟ್ ವೆಚ್ಚ ಚಾಲಕರು ಆಧಾರದ ಮೇಲೆ ಒಟ್ಟಾರೆ ಅಂದಾಜುಗಳನ್ನು ಉತ್ಪಾದಿಸುತ್ತದೆ ಆದ್ದರಿಂದ ಇಲ್ಲಿ ಅವರು ನಿರ್ವಹಿಸಬೇಕಾದ ಉದ್ಯೋಗಗಳ ನಡುವೆ ಒಟ್ಟಾರೆ ಅಂದಾಜನ್ನು ನಾವು ವಿಂಗಡಿಸಬೇಕಾಗಿದೆ ಈಗ ಮೊದಲ ಬಾಟಮ್ ಅಪ್ ಅಂದಾಜನ್ನು ನೋಡೋಣ ಹಂತಗಳು ಯಾವುವು ಬಾಟಮ್ ಅಪ್ ಅಂದಾಜಿನ ಹಂತಗಳು ಈ ಕೆಳಕೆಳಕಂಡಂತಿವೆ ಯೋಜನೆಯ ಚಟುವಟಿಕೆಗಳನ್ನು ಸಣ್ಣ ಮತ್ತು ಸಣ್ಣ ಘಟಕಗಳಾಗಿ ವಿಭಜಿಸಿ ಆದ್ದರಿಂದ ಆಬ್ಜೆಕ್ಟ್ ಓರಿಯೆಂಟೆಡ್ ವಿಧಾನದಂತೆಯೇ ನೀವು ಯಾವ ಪೌರಾಣಿಕ ಕಥೆಯನ್ನು ಬಳಸುತ್ತಿದ್ದೀರಿ ಎಂದು ಅದರ ಹೆಸರನ್ನು ಬಾಟಮ್ ಅಪ್ ಅಂದಾಜು ಸೂಚಿಸುವಂತೆ ತೆಗೆದುಕೊಳ್ಳಿ ಆದ್ದರಿಂದ ಇಲ್ಲಿ ಇದೇ ರೀತಿ ನೀವು ಯೋಜನೆಯ ಚಟುವಟಿಕೆಗಳನ್ನು ಸಣ್ಣ ಮತ್ತು ಸಣ್ಣ ಘಟಕಗಳಾಗಿ ವಿಭಜಿಸುತ್ತೀರಿ ನಂತರ ಒಂದು ಅಥವಾ ಎರಡು ವಾರಗಳಲ್ಲಿ ಒಬ್ಬ ವ್ಯಕ್ತಿಯು ಏನು ಮಾಡಬೇಕೆಂದು ನೀವು ಪಡೆದಾಗ ನಿಲ್ಲಿಸಬೇಕು ಈ ಬ್ರೇಕಿಂಗ್ ಪ್ರಕ್ರಿಯೆಗೆ ಎಲ್ಲಿದೆ ಅದನ್ನು ಯಾವಾಗ ನಿಲ್ಲಿಸಬೇಕು ಒಂದು ಅಥವಾ ಎರಡು ವಾರಗಳಲ್ಲಿ ಒಬ್ಬ ವ್ಯಕ್ತಿಯು ಮಾಡಬಹುದಾದ ಕೆಲಸದ ತುಣುಕನ್ನು ನೀವು ಪಡೆದಾಗ ನಾವು ನಿಲ್ಲಿಸಬೇಕು ನಂತರ ನೀವು ಕಡಿಮೆ ಮಟ್ಟದ ಚಟುವಟಿಕೆಗಳಿಗೆ ವೆಚ್ಚವನ್ನು ಅಂದಾಜು ಮಾಡುತ್ತೀರಿ ಆದ್ದರಿಂದ ಯೋಜನೆಗಳನ್ನು ಚಟುವಟಿಕೆಗಳಾಗಿ ಸಣ್ಣ ಚಟುವಟಿಕೆಗಳಾಗಿ ವಿಂಗಡಿಸಿದ ನಂತರ ನೀವು ಪ್ರತಿ ಉನ್ನತ ಮಟ್ಟದಲ್ಲಿ ಕಡಿಮೆ ಮಟ್ಟದ ಚಟುವಟಿಕೆಗಳಿಗೆ ವೆಚ್ಚವನ್ನು ಅಂದಾಜು ಮಾಡುತ್ತೀರಿ ಪ್ರತಿ ಉನ್ನತ ಮಟ್ಟದಲ್ಲಿ ನೀವು ಅಂದಾಜುಗಳನ್ನು ಕೆಳ ಹಂತಗಳಿಗೆ ಅಂದಾಜುಗಳನ್ನು ಸೇರಿಸುವ ಮೂಲಕ ಲೆಕ್ಕ ಹಾಕುತ್ತೀರಿ ಆದ್ದರಿಂದ ಪ್ರತಿ ಉನ್ನತ ಮಟ್ಟದಲ್ಲಿ ನೀವು ಕೆಳ ಹಂತಗಳಿಗೆ ಅಂದಾಜುಗಳನ್ನು ಒಟ್ಟುಗೂಡಿಸುವ ಮೂಲಕ ಅಂದಾಜುಗಳನ್ನು ಲೆಕ್ಕ ಹಾಕಬೇಕು ನಾವು ಈಗ ಟಾಪ್ ಡೌನ್ ಡೌನ್ ಅಂದಾಜುಗಳ ಬಗ್ಗೆ ನೋಡೋಣ ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಇಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿರುವ ಟಾಪ್ ಡೌನ್ ಅಂದಾಜಿನಂತೆ ನಾನು ಅದನ್ನು ಹೇಳಿದ್ದೇನೆ ಎಂದು ನಾನು ಭಾವಿಸುತ್ತೇನೆ ನಾವು ಈಗ ಬಾಟಮ್ ಅಪ್ ವಿಧಾನವನ್ನು ನೋಡೋಣ ಬಾಟಮ್ ಅಪ್ ಅಂದಾಜು ಅಲ್ಗಾರಿದಮ್ಅನ್ನು ನಾವು ಈಗಾಗಲೇ ನೋಡಿದ್ದೇವೆ ಆದ್ದರಿಂದ ಈಗ ಈ ಟಾಪ್ ಡೌನ್ ಅಂದಾಜಿನ ನಾನು ಈಗಾಗಲೇ ನಿಮಗೆ ಹೇಳಿರುವ ವ್ಯತ್ಯಾಸದ ಬಗ್ಗೆ ನೋಡೋಣ ಇಲ್ಲಿ ಟಾಪ್ ಡೌನ್ ಅಂದಾಜುಗಳು ಈ ಕೆಳಗಿನಂತಿದ್ದು ಒಟ್ಟಾರೆ ಅಂದಾಜನ್ನು ಉತ್ಪಾದಿಸುವ ಪ್ರಯತ್ನದ ಡ್ರೈವರ್ಗಳನ್ನು ಅಥವಾ ವೆಚ್ಚದ ಡ್ರೈವರ್ಗಳನ್ನು ಬಳಸಿಕೊಂಡು ಒಟ್ಟಾರೆ ಅಂದಾಜು ಉತ್ಪಾದಿಸಲು ನೀವು ಇಲ್ಲಿ ಕೆಲವು ಡ್ರೈವರ್ ಗಳನ್ನು ಬಳಸಬೇಕಾಗುತ್ತದೆ ಮತ್ತು ನಂತರ ನೀವು ಒಟ್ಟಾರೆ ಅಂದಾಜಿನ ಪ್ರಮಾಣವನ್ನು ವಿವಿಧ ಘಟಕಗಳಿಗೆ ವಿತರಿಸಬೇಕಾಗುತ್ತದೆ ಇಲ್ಲಿ ಒಟ್ಟಾರೆ ಯೋಜನೆಗೆ ನೀವು 100 ದಿನಗಳನ್ನು ತೆಗೆದುಕೊಳ್ಳಬಹುದು ಎಂದು ನೀವು ಅಂದಾಜು ಮಾಡಿದ್ದೀರಿ ಎಂದು ನೀವು ನೋಡಬಹುದು ಆದರೆ ಒಟ್ಟಾರೆ ಯೋಜನೆಯನ್ನು ವಿಭಿನ್ನವಾಗಿ ಉಪ ಚಟುವಟಿಕೆಗಳಾಗಿ ಅಂದರೆ ವಿನ್ಯಾಸ ಕೋಡಿಂಗ್ ಪರೀಕ್ಷೆ ಇತ್ಯಾದಿಗಳೆಂದು ವಿಂಗಡಿಸಬಹುದು ಮತ್ತು ಒಟ್ಟು ದಿನಗಳಲ್ಲಿ 30 ಪ್ರತಿಶತವನ್ನು ವಿನ್ಯಾಸಕ್ಕೆ 30 ಪ್ರತಿಶತ ಕೋಡ್ಗೆ ಮತ್ತು 40 ಪ್ರತಿಶತವನ್ನು ನೀವು ಪರೀಕ್ಷೆಗೆ ನೀಡಬಹುದು ಎಂದು ನೀವು ಅಂದಾಜು ಮಾಡಿದ್ದೀರಿ ನಂತರ ಒಟ್ಟು ಅಂದಾಜು ಮೊತ್ತವನ್ನು 100 ದಿನಗಳ 30 ಪ್ರತಿಶತದಷ್ಟು ಎಂದು ಎಂದು ನೀವು ಸುಲಭವಾಗಿ ಲೆಕ್ಕ ಹಾಕಬಹುದು ಅದು ವಿನ್ಯಾಸಕ್ಕೆ 30 ದಿನಗಳು ಮತ್ತೆ ಒಟ್ಟು ಅಂದಾಜಿನ 100 ದಿನಗಳು 30 ದಿನಗಳು ಮತ್ತೆ ಕೋಡಿಂಗ್ ಮಾಡಲು 30 ದಿನಗಳು ಮತ್ತು ಒಟ್ಟು ಅಂದಾಜಿನ 40 ಪ್ರತಿಶತವು ಪರೀಕ್ಷೆಗೆ ಅಂದರೆ 40 ದಿನಗಳು ಆದ್ದರಿಂದ ಈ ರೀತಿಯಾಗಿ ಟಾಪ್ ಡೌನ್ ಅಂದಾಜು ಕೆಲಸ ಮಾಡುತ್ತದೆ ಮೊದಲು ಒಟ್ಟಾರೆ ಅಂದಾಜು ಲೆಕ್ಕಾಚಾರ ಮಾಡಿ ನಂತರ ಒಟ್ಟಾರೆ ಅಂದಾಜಿನ ಅನುಪಾತವನ್ನು ಪ್ರತ್ಯೇಕ ಘಟಕಗಳಿಗೆ ವಿತರಿಸಿ ನಂತರ ನೀವು ನಂತರ ಪ್ರಯತ್ನ ಅಥವಾ ಅವಧಿಯನ್ನು ಅಂದಾಜು ಮಾಡುವ ಈ ವಿಧಾನವನ್ನು ಟಾಪ್ ಡೌನ್ ಅಂದಾಜು ಎಂದು ಕರೆಯಲಾಗುತ್ತದೆ ಮತ್ತೊಂದು ಉದಾಹರಣೆಯನ್ನು ಇಲ್ಲಿ ನೀಡಲಾಗಿದೆ ಒಟ್ಟು ಯೋಜನೆಯ ವೆಚ್ಚ 500000 ಆಗಿದ್ದರೆ ಒಟ್ಟಾರೆ ಯೋಜನೆಯ ಒಟ್ಟು ಯೋಜನೆ ವಿನ್ಯಾಸ ಕೋಡಿಂಗ್ ಪರೀಕ್ಷೆ ದಾಖಲಾತಿ ಸಿಡಿಗಳನ್ನು ಉತ್ಪಾದಿಸುವುದು ಇತ್ಯಾದಿಗಳಂತಹ ಒಟ್ಟು ಯೋಜನೆಯನ್ನು ಅಭಿವೃದ್ಧಿಪಡಿಸುವಲ್ಲಿ ವಿಭಿನ್ನ ಅಂಶಗಳು ಯಾವುವು ಆದ್ದರಿಂದ ನಂತರ ನೀವು ಏನು ಮಾಡಬೇಕು ಪ್ರತಿ ಘಟಕದಿಂದ ಎಷ್ಟು ಶೇಕಡಾವನ್ನು ತೆಗೆದುಕೊಳ್ಳಲಾಗುವುದು ಎಂದು ನೀವು ಅಂದಾಜು ಮಾಡಬೇಕು ವಿನ್ಯಾಸವು 20 ಪ್ರತಿಶತ ತೆಗೆದುಕೊಳ್ಳುತ್ತದೆ ಪ್ರೋಗ್ರಾಮಿಂಗ್ 30 ಪ್ರತಿಶತ ತೆಗೆದುಕೊಳ್ಳುತ್ತದೆ ಪರೀಕ್ಷೆಯು 40 ಪ್ರತಿಶತ ತೆಗೆದುಕೊಳ್ಳುತ್ತದೆ ದಸ್ತಾವೇಜನ್ನು 5 ಪ್ರತಿಶತ ತೆಗೆದುಕೊಳ್ಳುತ್ತದೆ ಮತ್ತು ಸಿಡಿ ಉತ್ಪಾದಿಸುವಿಕೆಯು 5 ಪ್ರತಿಶತ ತೆಗೆದುಕೊಳ್ಳುತ್ತದೆ ಎಂದು ಭಾವಿಸೋಣ ಅಂತೆಯೇ ಇದನ್ನು ನೀವು ಲೆಕ್ಕಾಚಾರ ಮಾಡಬೇಕು ಇದು 500000 ರಲ್ಲಿ 20 ಪ್ರತಿಶತದಷ್ಟು ಅಂದರೆ 100000 ಆಗುತ್ತದೆ ಅದನ್ನು ಯಾವುದಕ್ಕೆ ನೀಡುತ್ತದೆ ಅಂದರೆ ಅದನ್ನು ವಿನ್ಯಾಸಕ್ಕೆ ನೀಡುತ್ತದೆ 500000 ದಲ್ಲಿ 30 ಪ್ರತಿಶತದಷ್ಟು ಬಹುಶಃ 1 5 ಲಕ್ಷಗಳು ಬರುತ್ತದೆ ಇದನ್ನು ಪ್ರೋಗ್ರಾಮಿಂಗ್ಗೆ ನೀಡುತ್ತದೆ ಮತ್ತು ಅದೇ ರೀತಿ ನೀವು ಇದನ್ನು ಅನುಪಾತಗಳನ್ನು ಲೆಕ್ಕಹಾಕಲು ಮತ್ತು ವಿವಿಧ ಘಟಕಗಳಿಗೆ ನಿಗದಿಪಡಿಸಿದ ಶೇಕಡಾವಾರುಗಳನ್ನು ಲೆಕ್ಕ ಹಾಕಬೇಕು ಆದ್ದರಿಂದ ಇದೇ ರೀತಿಯ ವಿನ್ಯಾಸವು ಡಿ 1 ಡಿ 2 ನಂತಹ ಎರಡು ರೀತಿಯ ವಿನ್ಯಾಸವನ್ನು ಹೇಳಬಹುದು ಡಿ 1 ವಿನ್ಯಾಸ ಮತ್ತು ನಿಮ್ಮ ಡೇಟಾಬೇಸ್ ಪ್ರತಿ ಶೇಕಡಾ 10 10 10 ರಷ್ಟನ್ನು ವಿನ್ಯಾಸಗೊಳಿಸುತ್ತದೆ ಆದ್ದರಿಂದ ನೀವು ತಲಾ 50000 ನೀಡಬೇಕು ಆದ್ದರಿಂದ ಅದೇ ರೀತಿ G U I ಗಾಗಿ ಕೋಡ್ ಅನ್ನು ಬರೆಯುವ ಎರಡು ಪ್ರೋಗ್ರಾಮಿಂಗ್ ಪ್ರದರ್ಶನಗಳು ಇರಬಹುದು ಮತ್ತು ಇಲ್ಲಿ ಮೂರು ಪ್ರೋಗ್ರಾಮಿಂಗ್ ಗಳು ಇರಬಹುದು ಎಂದು ಹೇಳುವುದಾದರೆ ಅವುಗಳು ಈ G U I ಗಾಗಿ ಪ್ರೋಗ್ರಾಮಿಂಗ್ ಡೇಟಾಬೇಸ್ ಗಾಗಿ ಪ್ರೋಗ್ರಾಮಿಂಗ್ ಮತ್ತು ಸಾಮಾನ್ಯ ಕೋಡ್ಗಾಗಿ ಪ್ರೋಗ್ರಾಮಿಂಗ್ ಎಂದು ಹೇಳಬಹುದು ಮತ್ತೆ 20 ಪ್ರತಿಶತ 5 ಪ್ರತಿಶತ 5 ಪ್ರತಿಶತ ಅನುಪಾತವನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ದಸ್ತಾವೇಜನ್ನು ಊಹಿಸಿಕೊಳ್ಳುವ ಎರಡು ಪ್ರಕಾರದ ಸಿಡಿಗಳಲ್ಲಿ ಒಂದನ್ನು ಮಾತ್ರ ಸಿದ್ಧಪಡಿಸುವ ಅನುಪಾತವನ್ನು ಲೆಕ್ಕಹಾಕಲಾಗುತ್ತದೆ ಆದ್ದರಿಂದ ಈ ರೀತಿಯಾಗಿ ನೀವು ಅನುಪಾತದ ಹೋಲಿಕೆಯನ್ನು ಭಾಗಿಸಬಹುದು ಟೆಸ್ಟಿಂಗ್ ಅನ್ನು ಯುನಿಟ್ ಪರೀಕ್ಷಿಸುವುದು ಟಿ 1 ಏಕೀಕರಣ ಪರೀಕ್ಷೆ ಟಿ 2 ಸಿಸ್ಟಮ್ ಟೆಸ್ಟಿಂಗ್ ಟಿ 3 ಹೀಗೆ ವಿಂಗಡಿಸಲಾಗಿದೆ ಆದ್ದರಿಂದ ಅದಕ್ಕೆ ಅನುಗುಣವಾಗಿ ಈ ಶೇಕಡಾವನ್ನು ಲೆಕ್ಕಾಚಾರ ಮಾಡಿ ನೀವು ಪ್ರತಿಯೊಂದು ಹಂತಗಳ ಅಂದಾಜುಗಳನ್ನು ಪಡೆಯುತ್ತೀರಿ ಆದ್ದರಿಂದ ಟಾಪ್ ಡೌನ್ ಅಂದಾಜು ಹೀಗೆ ಕಾರ್ಯನಿರ್ವಹಿಸುತ್ತದೆ ಟಾಪ್ ಡೌನ್ ವಿಧಾನದ ಅನುಕೂಲಗಳು ಯಾವುವು ಎಂದು ನಾವು ನೋಡೋಣ ಇದು ಸಿಸ್ಟಮ್ ಮಟ್ಟದ ಚಟುವಟಿಕೆಗಳಾದ ಏಕೀಕರಣ ಪರೀಕ್ಷೆ ಅಥವಾ ಏಕೀಕರಣ ದಸ್ತಾವೇಜು ಸಂರಚನಾ ನಿರ್ವಹಣೆ ಇತ್ಯಾದಿಗಳಿಗೆ ಕಾರಣವಾಗಿದೆ ಆದ್ದರಿಂದ ಟಾಪ್ ಡೌನ್ ಅಂದಾಜು ಇದು ಏಕೀಕರಣ ದಸ್ತಾವೇಜನ್ನು ಸಂರಚನಾ ನಿರ್ವಹಣೆ ಇತ್ಯಾದಿಗಳಂತಹ ವಿವಿಧ ಸಿಸ್ಟಮ್ ಮಟ್ಟದ ಚಟುವಟಿಕೆಗಳನ್ನು ಪರಿಗಣಿಸುತ್ತದೆ ಇವುಗಳಲ್ಲಿ ಹಲವು ಬಾಟಮ್ ಅಪ್ ಅಂದಾಜು ವಿಧಾನಗಳಲ್ಲಿ ನಿರ್ಲಕ್ಷಿಸಬಹುದು ಬಾಟಮ್ ಅಪ್ ಅಂದಾಜಿನ ಒಂದು ನ್ಯೂನತೆಯೆಂದರೆ ಇದು ಯಾವ ಸಿಸ್ಟಮ್ ಮಟ್ಟದ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದಕ್ಕೆ ಕನಿಷ್ಠ ಯೋಜನೆಯ ವಿವರಗಳು ಬೇಕಾಗುತ್ತವೆ ಆದ್ದರಿಂದ ಈ ಟಾಪ್ ಡೌನ್ ಅಂದಾಜು ಇದಕ್ಕೆ ಬಹಳ ಕಡಿಮೆ ಪ್ರಮಾಣದ ಪ್ರಾಜೆಕ್ಟ್ ವಿವರಗಳು ಅಂದರೆ ಕನಿಷ್ಠ ಪ್ರಾಜೆಕ್ಟ್ ವಿವರಗಳು ಬೇಕಾಗುತ್ತವೆ ಇದು ಸಾಮಾನ್ಯವಾಗಿ ವೇಗವಾಗಿ ಮತ್ತು ಸುಲಭವಾಗಿದೆ ಕಾರ್ಯಗತಗೊಳಿಸುತ್ತದೆ ಇವುಗಳು ಟಾಪ್ ಡೌನ್ ಅಂದಾಜಿನ ಅನುಕೂಲಗಳಾಗಿವೆ ಆದರೆ ಟಾಪ್ ಡೌನ್ ಅಂದಾಜಿನ ಕೆಲವು ಅನಾನುಕೂಲಗಳು ಸಹ ಇವೆ ಇದು ಕಷ್ಟಕರವಾದ ಕಡಿಮೆ ಮಟ್ಟದ ಸಮಸ್ಯೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದು ಸಿಸ್ಟಮ್ ಮಟ್ಟದ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಆದರೆ ಇದು ಕಡಿಮೆ ಮಟ್ಟದ ಸಮಸ್ಯೆಗಳನ್ನು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಇದು ಕಡಿಮೆ ಮಟ್ಟದ ಘಟಕಗಳ ಸಂಕೀರ್ಣತೆಯನ್ನು ಕಡಿಮೆ ಅಂದಾಜು ಮಾಡುತ್ತದೆ ಮತ್ತು ಕಡೆಗಣಿಸುತ್ತದೆ ಇದು ಗಣನೆಗೆ ತೆಗೆದುಕೊಳ್ಳುವುದಿಲ್ಲ ಮತ್ತು ಕಡಿಮೆ ಮಟ್ಟದ ಘಟಕಗಳ ಸಂಕೀರ್ಣತೆಗಳನ್ನು ಕಡಿಮೆ ಅಂದಾಜು ಮಾಡಲು ಮತ್ತು ಕಡೆಗಣಿಸಲು ಒಲವು ತೋರಬಹುದು ಆದ್ದರಿಂದ ನೀವು ಈ ನಿರ್ಧಾರವನ್ನು ಏಕೆ ತೆಗೆದುಕೊಂಡಿದ್ದೀರಿ ಈ ಅಂದಾಜು ಏಕೆ ಮಾಡಿದ್ದೀರಿ ಪ್ರಾಜೆಕ್ಟ್ ಮ್ಯಾನೇಜರ್ ಮಾಡಿದ ನಿರ್ಧಾರಗಳನ್ನು ಅಥವಾ ಅಂದಾಜುಗಳನ್ನು ಸಮರ್ಥಿಸಲು ಇದು ಯಾವುದೇ ವಿವರವಾದ ಆಧಾರವನ್ನು ಒದಗಿಸುವುದಿಲ್ಲ ಬಾಟಮ್ ಅಪ್ ಅಂದಾಜಿನ ಅನುಕೂಲಗಳು ಯಾವುವು ಎಂಬುದನ್ನು ನಾವು ನೋಡೋಣ ಸಾಫ್ಟ್ವೇರ್ ಗುಂಪನ್ನು ಬಹುತೇಕ ಸಾಂಪ್ರದಾಯಿಕ ಶೈಲಿಯಲ್ಲಿ ಅಂದಾಜು ಮಾಡಲು ಇದು ಅನುಮತಿಸುತ್ತದೆ ಆದ್ದರಿಂದ ಸಾಂಪ್ರದಾಯಿಕ ಶೈಲಿಯಲ್ಲಿ ಸಾಫ್ಟ್ವೇರ್ ಗುಂಪು ಅಥವಾ ಪ್ರಾಜೆಕ್ಟ್ ಮ್ಯಾನೇಜರ್ ಅವರು ವಿವಿಧ ನಿಯತಾಂಕಗಳನ್ನು ಅಂದಾಜು ಮಾಡಬಹುದು ಪ್ರತಿ ಗುಂಪು ಅಂದಾಜು ಮಾಡಿದ ಘಟಕಗಳಿಗೆ ಸಾಕಷ್ಟು ಅನುಭವವಿರುತ್ತದೆ ಆದ್ದರಿಂದ ಸಾಫ್ಟ್ವೇರ್ ಅಭಿವೃದ್ಧಿಯಲ್ಲಿ ತೊಡಗಿರುವ ವಿಭಿನ್ನ ಗುಂಪುಗಳು ಅವರು ಸಾಕಷ್ಟು ಅನುಭವವನ್ನು ಹೊಂದಿರುವ ವಿಭಿನ್ನ ಅಂಶಗಳನ್ನು ಅಂದಾಜು ಮಾಡುತ್ತಾರೆ ಇದು ಹೆಚ್ಚು ಸ್ಥಿರವಾಗಿರುತ್ತದೆ ಏಕೆಂದರೆ ವಿವಿಧ ಘಟಕಗಳಲ್ಲಿನ ಅಂದಾಜು ದೋಷಗಳು ಹೆಚ್ಚು ಅಥವಾ ಕಡಿಮೆ ಸಮತೋಲನವನ್ನು ಹೊಂದಿರುತ್ತವೆ ಆದ್ದರಿಂದ ವಿಭಿನ್ನವಾಗಿದೆ ಮತ್ತು ಇದು ತುಂಬಾ ಸ್ಥಿರವಾಗಿರುತ್ತದೆ ಏಕೆಂದರೆ ವಿವಿಧ ಘಟಕಗಳಲ್ಲಿನ ಅಂದಾಜು ದೋಷಗಳು ಅವು ಈಗಾಗಲೇ ಸಮತೋಲನದಲ್ಲಿವೆ ಆದರೆ ನ್ಯೂನತೆಯೆಂದರೆ ಬಾಟಮ್ ಅಪ್ ಅಂದಾಜಿನ ಹಲವಾರು ನ್ಯೂನತೆಗಳು ಇವೆ ಅದು ಸಿಸ್ಟಮ್ ಮಟ್ಟದ ಅನೇಕ ವೆಚ್ಚವನ್ನು ಕಡೆಗಣಿಸಬಹುದು ಇದು ನಾನು ಮೊದಲೇ ನಿಮಗೆ ಹೇಳಿದ್ದೇನೆ ಟಾಪ್ ಡೌನ್ ವಿಧಾನದ ಅನುಕೂಲಗಳು ಇದು ಸಿಸ್ಟಮ್ ಮಟ್ಟದ ಚಟುವಟಿಕೆಗಳನ್ನು ಗಣನೆಗೆ ತೆಗೆದುಕೊಳ್ಳುತ್ತದೆ ಆದರೆ ಬಾಟಮ್ ಅಪ್ ಅಂದಾಜು ಸಿಸ್ಟಮ್ ಮಟ್ಟದ ವೆಚ್ಚಗಳಾದ ಏಕೀಕರಣ ಸಂರಚನಾ ನಿರ್ವಹಣೆ ಇತ್ಯಾದಿ ಗುಣಮಟ್ಟದ ಭರವಸೆಗಳನ್ನು ಕಡೆಗಣಿಸಬಹುದು ಆದ್ದರಿಂದ ಈ ಸಿಸ್ಟಮ್ ಮಟ್ಟದ ವೆಚ್ಚದಲ್ಲಿ ಒಳಗೊಂಡಿರುವ ವೆಚ್ಚವನ್ನು ಈ ಬಾಟಮ್ ಅಪ್ ಅಂದಾಜು ಪ್ರಕ್ರಿಯೆಯಿಂದ ಕಡೆಗಣಿಸಬಹುದು ಇದು ನಿಖರವಾಗಿಲ್ಲ ಏಕೆಂದರೆ ಆರಂಭಿಕ ಹಂತದಲ್ಲಿ ಅಗತ್ಯ ಮಾಹಿತಿ ಲಭ್ಯವಿಲ್ಲದಿರಬಹುದು ಆದ್ದರಿಂದ ಆರಂಭಿಕ ಹಂತದಲ್ಲಿ ಸಿಸ್ಟಮ್ ಅಗತ್ಯ ವಿಶ್ಲೇಷಣೆ ಹಂತ ಅಥವಾ ಈ ವಿನ್ಯಾಸ ಹಂತದಂತೆಯೇ ಇರಬಹುದು ಆದ್ದರಿಂದ ಅಗತ್ಯ ಮಾಹಿತಿ ಲಭ್ಯವಿಲ್ಲದಿರಬಹುದು ಆದ್ದರಿಂದ ನೀವು ಈ ಬಾಟಮ್ ಅಪ್ ಅಂದಾಜನ್ನು ಬಳಸುತ್ತಿದ್ದರೆ ಅಂದಾಜು ನಿಖರವಾಗಿಲ್ಲ ಇದು ಹೆಚ್ಚು ಸಮಯ ತೆಗೆದುಕೊಳ್ಳುವ ಪ್ರವೃತ್ತಿಯಾಗಿದೆ ಇದು ಬಾಟಮ್ ಅಪ್ ಅಂದಾಜುಗೆ ಹೋಲಿಸಿದರೆ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತದೆ ಆದ್ದರಿಂದ ಈಗ ಈ ಯೋಜನೆಯ ಅಂದಾಜುಗಾಗಿ ಅಲ್ಗಾರಿದಮಿಕ್ ಮಾದರಿ ಎಂದು ಕರೆಯಲ್ಪಡುವ ಮತ್ತೊಂದು ಮಾದರಿಯ ಬಗ್ಗೆ ನೋಡೋಣ ಈಗ ಅಲ್ಗಾರಿದಮಿಕ್ ಮಾದರಿಗೆ ಅಗತ್ಯವಾದ ಉತ್ತಮ ಮಾನದಂಡಗಳು ಯಾವುವು ಎಂದು ಮೊದಲು ನೋಡೋಣ ನಂತರ ನಾವು ಈ ಅಲ್ಗಾರಿದಮಿಕ್ ಮಾದರಿಯ ಹಂತಗಳನ್ನು ತೆಗೆದುಕೊಳ್ಳುತ್ತೇವೆ ಆದ್ದರಿಂದ ಮೊದಲಿಗೆ ಇದು ಅಲ್ಗಾರಿದಮಿಕ್ ಮಾದರಿ ನೀವು ಯೋಜನೆಯ ಅಂದಾಜುಗಾಗಿ ಅಲ್ಗಾರಿದಮಿಕ್ ಮಾದರಿಯನ್ನು ಅಭಿವೃದ್ಧಿಪಡಿಸಲು ಬಯಸಿದರೆ ಅದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು ಅಂದರೆ ಕಾರ್ಯವಿಧಾನವನ್ನು ಬಹಳ ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು ನಂತರ ಅದು ನಿಖರವಾಗಿರಬೇಕು ಅದು ವಸ್ತುನಿಷ್ಠವಾಗಿರಬೇಕು ಅಂದರೆ ನೀವು ವ್ಯಕ್ತಿನಿಷ್ಠ ಅಂಶಗಳನ್ನು ತಪ್ಪಿಸಬೇಕು ಇದು ವಸ್ತುನಿಷ್ಠ ಅಂಶಗಳ ಮೇಲೆ ಮಾತ್ರ ಕೇಂದ್ರೀಕರಿಸಬೇಕು ಫಲಿತಾಂಶಗಳು ಅರ್ಥವಾಗುವಂತಿರಬೇಕು ಮತ್ತು ಅದು ಸ್ಥಿರವಾಗಿರಬೇಕು ಇದರರ್ಥ ಫಲಿತಾಂಶಗಳು ವ್ಯಾಪಕ ಶ್ರೇಣಿಯ ಪ್ಯಾರಾಮೀಟರ್ ಮೌಲ್ಯಗಳಿಗೆ ಮಾನ್ಯವಾಗಿರಬೇಕು ಸಣ್ಣ ಶ್ರೇಣಿಯ ಪ್ಯಾರಾಮೀಟರ್ ಮೌಲ್ಯಗಳಿಗೆ ಅಲ್ಲ ಮತ್ತು ಅದನ್ನು ಬಳಸಲು ಸುಲಭವಾಗಬೇಕು ಇದು ತುಂಬಾ ಸಾಂದರ್ಭಿಕವಾಗಿರಬೇಕು ಅಂದರೆ ಭವಿಷ್ಯದ ಡೇಟಾದ ಅಗತ್ಯವಿಲ್ಲಅಸ್ತಿತ್ವದಲ್ಲಿರುವ ಡೇಟಾ ಪ್ರಸ್ತುತ ಡೇಟಾದೊಂದಿಗೆ ಮಾತ್ರ ನಾವು ವಿವಿಧ ನಿಯತಾಂಕಗಳನ್ನು ಅಂದಾಜು ಮಾಡಲು ಸಾಧ್ಯವಾಗುತ್ತದೆ ಉತ್ತಮ ಅಲ್ಗಾರಿದಮಿಕ್ ಮಾದರಿಯ ಕೆಲವು ಮಾನದಂಡಗಳು ಇವು ಈಗ ಅಲ್ಗಾರಿದಮ್ ಮಾದರಿಗಳು ಏನೆಂದು ನೋಡೋಣ ಯೋಜನಾ ಪ್ಲಾನಿಂಗ್ಗೆ ವರದಿ ಮತ್ತು ಅವಧಿಯನ್ನು ನಾವು ಅಂದಾಜು ಮಾಡಬೇಕಾಗಿದೆ ಪ್ರಯತ್ನದ ಅವಧಿಯನ್ನು ನೇರವಾಗಿ ಅಂದಾಜು ಮಾಡುವುದು ತುಂಬಾ ಕಷ್ಟ ಎಂದು ನಾವು ಈಗಾಗಲೇ ನಿಮಗೆ ತಿಳಿಸಿದ್ದೇವೆ ಪ್ರೋಗ್ರಾಂ ವಿವರಣೆಯಿಂದ ನೇರವಾಗಿ ಪ್ರಯತ್ನ ಅಥವಾ ವೆಚ್ಚ ಅಥವಾ ಅವಧಿಯನ್ನು ಅಂದಾಜು ಮಾಡುವುದು ಕಷ್ಟ ಆದ್ದರಿಂದ ಅದಕ್ಕಾಗಿಯೇ ಪ್ರಯತ್ನ ಮತ್ತು ಅವಧಿಯನ್ನು ಅದರೊಂದಿಗೆ ಪರಸ್ಪರ ಸಂಬಂಧ ಹೊಂದಿರುವ ಕೆಲವು ಪ್ರಾಜೆಕ್ಟ್ ಗುಣಲಕ್ಷಣಗಳ ಪ್ರಕಾರ ಅಳೆಯಬಹುದು ಉದಾಹರಣೆಗೆ ಗಾತ್ರವನ್ನು ಬಳಸುವ ಮೂಲಕ ನಾವು ಪ್ರಯತ್ನ ಮತ್ತು ಅವಧಿಯನ್ನು ಅಂದಾಜು ಮಾಡಬಹುದು ಆದ್ದರಿಂದ ಮೊದಲು ನಾವು ಗಾತ್ರವನ್ನು ಅಂದಾಜು ಮಾಡಬೇಕು ಗಾತ್ರದ ಅಂದಾಜನ್ನು ಬಳಸಿಕೊಂಡು ನಾವು ಪ್ರಯತ್ನ ಮತ್ತು ಅವಧಿಯನ್ನು ಅಂದಾಜು ಮಾಡಬಹುದು ಆದ್ದರಿಂದ ಸಾಫ್ಟ್ವೇರ್ ಗಾತ್ರವನ್ನು ನಾವು ಮೊದಲೇ ಚರ್ಚಿಸಿದ್ದೇವೆ ಇದು ಸಾಫ್ಟ್ವೇರ್ ಪ್ರಾಜೆಕ್ಟ್ನ ಈ ಗಾತ್ರ ನಿಖರವಾಗಿ ಏನಾಗಿರುತ್ತದೆ ನೀವು ಅದನ್ನು ಹೇಗೆ ಅಳೆಯುತ್ತೀರಿ ಮತ್ತು ನಾನು ಅದನ್ನು ಈಗಾಗಲೇ ನಿಮಗೆ ಹೇಳಿದ್ದೇನೆ ನಾವು ಆ ಎರಡು ನಿಯತಾಂಕಗಳನ್ನು ಎಸ್ ಎಲ್ ಒ ಸಿ ಮತ್ತು ಫಂಕ್ಷನ್ ಪಾಯಿಂಟ್ ಅನ್ನು ಬಳಸಬಹುದು ಆದ್ದರಿಂದ ಸುಲಭವಾಗಿ ಅಳೆಯಬಹುದಾದ ಮತ್ತು ಪ್ರಯತ್ನದೊಂದಿಗೆ ಪರಸ್ಪರ ಸಂಬಂಧ ಹೊಂದಿರುವ ಸಾಫ್ಟ್ವೇರ್ನ ಯಾವುದೇ ಗುಣಲಕ್ಷಣವನ್ನು ನಿರ್ಧರಿಸುವ ಸುಲಭವಾಗಿ ಅಳೆಯಬಹುದಾದ ಮತ್ತು ಶ್ರಮದೊಂದಿಗೆ ಪರಸ್ಪರ ಸಂಬಂಧ ಹೊಂದಿರುವ ಸಾಫ್ಟ್ವೇರ್ನ ಯಾವುದೇ ಗುಣಲಕ್ಷಣವನ್ನು ಗಾತ್ರ ಮತ್ತು ಎಸ್ ಎಲ್ ಒ ಸಿ ಮತ್ತು ಫಂಕ್ಷನ್ ಪಾಯಿಂಟ್ ಅಥವಾ ಎಫ್ ಪಿ ನಂತಹ ಮೆಟ್ರಿಕ್ಗಳನ್ನು ಬಳಸಿಕೊಂಡು ಅದನ್ನು ಹೇಗೆ ಅಳೆಯಬಹುದು ಎಂದು ಕರೆಯಲಾಗುತ್ತದೆ ಈಗ ಇದು ಅಲ್ಗಾರಿದಮಿಕ್ ಮಾದರಿಗಳನ್ನು ನೋಡೋಣ ಅಥವಾ ಈಗ ಈ ಅಲ್ಗಾರಿದಮಿಕ್ ಮಾದರಿಗಳು ಅಥವಾ ಪ್ಯಾರಮೆಟ್ರಿಕ್ ಮಾದರಿಗಳನ್ನು ನೋಡೋಣ ಆದ್ದರಿಂದ ಎರಡು ಪ್ರಮುಖ ಉದಾಹರಣೆಗಳಿವೆ ಒಂದು ಈ ಕೋಡ್ನ ಸಾಲುಗಳ ಕೊಕೊಮೊ ಮತ್ತು ಕಾರ್ಯ ಬಿಂದುಗಳು ಅವು ಈ ಮಾದರಿಗಳ ಉದಾಹರಣೆಗಳಾಗಿವೆ ಎಲ್ ಒ ಸಿ ಆಧಾರಿತ ಮಾದರಿ ಅಥವಾ ಕೊಕೊಮೊ ಹೊಂದಿರುವ ಒಂದು ಮಾದರಿಯನ್ನು ನೋಡೋಣ ಎಲ್ ಒ ಸಿ ಆಧಾರಿತ ಮಾದರಿ ಅಥವಾ ಕೊಕೊಮೊದಲ್ಲಿ ನಾವು ಮೊದಲಿಗೆ ಕೆಲವು ಮೌಲ್ಯವನ್ನು ಊಹಿಸುತ್ತೇವೆ ನಂತರ ಅಲ್ಗಾರಿದಮ್ ಮತ್ತು ಅಂದಾಜು ಅನ್ನು ಅನ್ವಯಿಸುತ್ತೇವೆ ಆದರೆ ನಿಜವಾಗಿ ಆಸೆ ಏನು ನಾವು ಊಹೆಯಿಂದ ಪ್ರಾರಂಭಿಸದ ಮೌಲ್ಯಗಳನ್ನು ಅಂದಾಜು ಮಾಡಬೇಕು ಸಿಸ್ಟಮ್ ಗುಣಲಕ್ಷಣಗಳಿಂದ ಪ್ರಾರಂಭವಾಗುವ ಮೌಲ್ಯಗಳನ್ನು ನಾವು ಅಂದಾಜು ಮಾಡಬೇಕು ನಂತರ ನಾವು ಅಲ್ಗಾರಿದಮ್ ಅನ್ನು ಅನ್ವಯಿಸಬಹುದು ಮತ್ತು ನಂತರ ನಾವು ಅಂದಾಜು ಮಾಡಬಹುದು ಆದ್ದರಿಂದ ಇದು ಎಲ್ ಒ ಸಿ ಆಧಾರಿತ ಮಾದರಿಗಳು ಅಥವಾ ಕೊಕೊಮೊಸ್ನ ಸಮಸ್ಯೆಯಾಗಿದೆ ಆದ್ದರಿಂದ ಇದನ್ನು ನಿವಾರಿಸಲು ನಾವು ಅಲ್ಗಾರಿದಮಿಕ್ ಅಥವಾ ಪ್ಯಾರಮೆಟ್ರಿಕ್ ಮಾದರಿಗಳನ್ನು ಅನ್ವಯಿಸಬಹುದು ಈಗ ನಾವು ಅಲ್ಗಾರಿದಮಿಕ್ ವಿಧಾನಗಳ ಅನುಕೂಲಗಳು ಯಾವುವು ಎಂದು ನೋಡೋಣ ಇದು ಪುನರಾವರ್ತನೀಯ ಅಂದಾಜುಗಳನ್ನು ಉತ್ಪಾದಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ನೀವು ಕೆಲವು ನಿಯತಾಂಕಗಳನ್ನು ಅಂದಾಜು ಮಾಡಿದ ನಂತರ ನೀವು ಪುನರಾವರ್ತನೀಯ ಅಂದಾಜುಗಳನ್ನು ರಚಿಸಬಹುದು ಮಾರ್ಪಾಡು ಮಾಡಲು ಸುಲಭವಾದ ಅಲ್ಗಾರಿದಮಿಕ್ ವಿಧಾನಗಳನ್ನು ಬಳಸಿಕೊಂಡು ನೀವು ಪಡೆಯುತ್ತಿರುವ ಅಂದಾಜು ಇದಾಗಿದೆ ಆದ್ದರಿಂದ ಅದಕ್ಕಾಗಿಯೇ ಇದು ಪ್ರಕೃತಿಯಲ್ಲಿ ಪುನರಾವರ್ತಿತವಾಗಿದೆ ಇನ್ಪುಟ್ ಡೇಟಾವನ್ನು ಮಾರ್ಪಡಿಸಲು ವಿಭಿನ್ನ ಸೂತ್ರವನ್ನು ಪರಿಷ್ಕರಿಸಲು ಮತ್ತು ಕಸ್ಟಮೈಸ್ ಮಾಡಲು ಅವು ಸುಲಭವಾಗಿವೆ ಇದು ಪರಿಣಾಮಕಾರಿ ಮತ್ತು ಅಂದಾಜುಗಳ ಕುಟುಂಬವನ್ನು ಅಥವಾ ಸೂಕ್ಷ್ಮ ವಿಶ್ಲೇಷಣೆಯನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಆದ್ದರಿಂದ ಈ ಅಲ್ಗಾರಿದಮ್ ವಿಧಾನವು ಪರಿಣಾಮಕಾರಿಯಾಗಿದೆ ಮತ್ತು ಇದು ಒಂದೇ ಅಂದಾಜುಗಳನ್ನು ಮಾತ್ರವಲ್ಲ ಅಂದಾಜುಗಳ ಕುಟುಂಬ ಅಥವಾ ಸೂಕ್ಷ್ಮ ವಿಶ್ಲೇಷಣೆಯನ್ನು ಬೆಂಬಲಿಸಲು ಸಾಧ್ಯವಾಗುತ್ತದೆ ಹಿಂದಿನ ಅನುಭವಕ್ಕೆ ಇದನ್ನು ಅರ್ಥಪೂರ್ಣವಾಗಿ ಮಾಪನಾಂಕ ಮಾಡಬಹುದು ಆದ್ದರಿಂದ ಒಂದು ಪ್ರಮುಖ ಪ್ರಯೋಜನವೆಂದರೆ ಅದನ್ನು ಬಹಳ ಅರ್ಥಪೂರ್ಣವಾಗಿ ಮಾಪನಾಂಕ ನಿರ್ಣಯಿಸಬಹುದು ಮತ್ತು ಹಿಂದಿನ ಅನುಭವಕ್ಕೆ ನೀವು ಮಾಪನಾಂಕ ನಿರ್ಣಯವನ್ನು ಮಾಡಬಹುದು ಅಲ್ಗಾರಿದಮಿಕ್ ವಿಧಾನಗಳ ಕೆಲವು ನ್ಯೂನತೆಗಳಿವೆ ಉದಾಹರಣೆಗೆ ಅಸಾಧಾರಣ ಪರಿಸ್ಥಿತಿಗಳನ್ನು ಎದುರಿಸಲು ವಿವರವಾಗಿ ಹೇಳುವ ವಿಧಾನಗಳಿಲ್ಲ ಆದ್ದರಿಂದ ಅಲ್ಗಾರಿದಮ್ ವಿಧಾನಗಳು ಅವು ಅಸಾಧಾರಣವಾದ ತಂಡದ ಕೆಲಸ ಕೌಶಲ್ಯ ಮಟ್ಟಗಳು ಮತ್ತು ಕಾರ್ಯ ಇತ್ಯಾದಿಗಳ ನಡುವಿನ ಅಸಾಧಾರಣ ಹೊಂದಾಣಿಕೆಯಂತಹ ಕೆಲವು ಅಸಾಧಾರಣ ಪರಿಸ್ಥಿತಿಗಳನ್ನು ನಿಭಾಯಿಸಬಲ್ಲವು ಈ ಅಲ್ಗಾರಿದಮ್ ವಿಧಾನಗಳನ್ನು ಬಳಸಿಕೊಂಡು ಈ ಅಸಾಧಾರಣ ಪರಿಸ್ಥಿತಿಗಳನ್ನು ನಿಭಾಯಿಸಲಾಗುವುದಿಲ್ಲ ಆದ್ದರಿಂದ ಕಳಪೆ ಗಾತ್ರದ ಒಳಹರಿವು ಮತ್ತು ತಪ್ಪಾದ ವೆಚ್ಚ ಚಾಲಕ ರೇಟಿಂಗ್ ತಪ್ಪಾದ ಅಂದಾಜಿಗೆ ಕಾರಣವಾಗುತ್ತದೆ ಆದ್ದರಿಂದ ನೀವು ಕಳಪೆ ಗಾತ್ರದ ಒಳಹರಿವುಗಳನ್ನು ಹೊಂದಿದ್ದರೆ ವೆಚ್ಚ ಚಾಲಕ ರೇಟಿಂಗ್ಗಳು ಸರಿಯಾಗಿಲ್ಲದಿದ್ದರೆ ಅಂತಿಮವಾಗಿ ಅವು ತಪ್ಪಾದ ಅಂದಾಜುಗೆ ಕಾರಣವಾಗುತ್ತವೆ ಆದ್ದರಿಂದ ನೀವು ಅಲ್ಗಾರಿದಮಿಕ್ ವಿಧಾನಗಳನ್ನು ಬಳಸುತ್ತಿದ್ದರೆ ಅನುಭವದಂತಹ ಕೆಲವು ಅಂಶಗಳನ್ನು ಸುಲಭವಾಗಿ ಪ್ರಮಾಣೀಕರಿಸಲಾಗುವುದಿಲ್ಲ ಆದ್ದರಿಂದ ಸ್ವಲ್ಪಮಟ್ಟಿಗೆ ಕೋಡರ್ನ ಅನುಭವ ಅಥವಾ ಕೆಲವು ಪರೀಕ್ಷಕನ ಅನುಭವದಂತಹ ಅಂಶಗಳನ್ನು ಸುಲಭವಾಗಿ ಲೆಕ್ಕಹಾಕಲಾಗುವುದಿಲ್ಲ ಆದ್ದರಿಂದ ಇಲ್ಲಿ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಇಲ್ಲಿ ಒಂದು ಪ್ರಯೋಜನವೆಂದರೆ ಅಲ್ಗಾರಿದಮಿಕ್ ವಿಧಾನಗಳು ಅವುಗಳನ್ನು ಹಿಂದಿನ ಅನುಭವಕ್ಕೆ ಅರ್ಥಪೂರ್ಣವಾಗಿ ಮಾಪನಾಂಕ ನಿರ್ಣಯಿಸಬಹುದು ಎಂದು ನಾನು ಈಗಾಗಲೇ ನಿಮಗೆ ಹೇಳಿದ್ದೇನೆ ಅಲ್ಗಾರಿದಮಿಕ್ ವಿಧಾನಗಳನ್ನು ಬಳಸಿಕೊಂಡು ಹಿಂದಿನ ಅನುಭವಗಳಿಗೆ ನಾವು ಮಾಪನಾಂಕ ನಿರ್ಣಯವನ್ನು ಹೇಗೆ ಮಾಡಬಹುದೆಂದು ನೋಡೋಣ ಆದ್ದರಿಂದ ಮಾಪನಾಂಕ ನಿರ್ಣಯ ಮಾದರಿ ಮಾಪನಾಂಕ ನಿರ್ಣಯವನ್ನು ನೋಡೋಣ ಆದ್ದರಿಂದ ಅನೇಕ ಮಾದರಿಗಳನ್ನು ನಿರ್ದಿಷ್ಟ ಸನ್ನಿವೇಶಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ವ್ಯಾಖ್ಯಾನದಿಂದ ಆ ಪರಿಸ್ಥಿತಿಗೆ ಮಾಪನಾಂಕ ಮಾಡಲಾಗುತ್ತದೆ ಆದ್ದರಿಂದ ಹಲವಾರು ಮಾದರಿಗಳಿವೆ ಅವುಗಳನ್ನು ನಿರ್ದಿಷ್ಟ ಸನ್ನಿವೇಶಗಳಿಗೆ ಮಾತ್ರ ಅಭಿವೃದ್ಧಿಪಡಿಸಲಾಗಿದೆ ಅವುಗಳನ್ನು ಸಾಮಾನ್ಯೀಕರಿಸಲಾಗಿಲ್ಲ ನಿರ್ದಿಷ್ಟ ಸಂದರ್ಭಗಳಿಗಾಗಿ ಅಭಿವೃದ್ಧಿಪಡಿಸಲಾಗಿದೆ ಮತ್ತು ವ್ಯಾಖ್ಯಾನದಿಂದ ಅವುಗಳನ್ನು ಆ ಪರಿಸ್ಥಿತಿಗೆ ಮಾಪನಾಂಕವನ್ನು ನಿರ್ಣಯಿಸಬಹುದು ಅಂತಹ ಮಾದರಿಗಳು ಸಾಮಾನ್ಯವಾಗಿ ನಿರ್ದಿಷ್ಟ ಪರಿಸರದ ಹೊರಗೆ ಉಪಯುಕ್ತವಾಗಿರುವುದಿಲ್ಲ ನಾನು ಈಗಾಗಲೇ ನಿಮಗೆ ಹೇಳಿದಂತೆ ಈ ಮಾದರಿಗಳು ನಿರ್ದಿಷ್ಟ ಸನ್ನಿವೇಶಕ್ಕೆ ಸೂಕ್ತವಾದವುಗಳಾಗಿವೆ ಅವು ನಿರ್ದಿಷ್ಟ ಪರಿಸರದ ಹೊರಗೆ ಉಪಯುಕ್ತವಾಗುವುದಿಲ್ಲ ಈ ಸಾಮಾನ್ಯ ಮಾದರಿಗಳಲ್ಲಿ ಒಂದಾದ ನಿಖರತೆಯನ್ನು ಹೆಚ್ಚಿಸಲು ಮಾಪನಾಂಕ ನಿರ್ಣಯದ ಅಗತ್ಯವಿದೆ ಆದ್ದರಿಂದ ಮಾಪನಾಂಕ ನಿರ್ಣಯ ಏಕೆ ಬೇಕು ಈ ಸಾಮಾನ್ಯ ಮಾದರಿಗಳಲ್ಲಿ ಒಂದಾದ ನಿಖರತೆಯನ್ನು ಹೆಚ್ಚಿಸಲು ಮಾಪನಾಂಕ ನಿರ್ಣಯದ ಅಗತ್ಯವಿದೆ ಮಾಪನಾಂಕ ನಿರ್ಣಯವು ಸಾಮಾನ್ಯ ಮಾದರಿಯನ್ನು ಕಸ್ಟಮೈಸ್ ಮಾಡುವ ಒಂದು ಅರ್ಥವಾಗಿದೆ ನಾವು ಸಾಮಾನ್ಯ ಮಾದರಿಯನ್ನು ಹೊಂದಿದ್ದೇವೆ ಮತ್ತು ಅದನ್ನು ನಮ್ಮ ಸ್ವಂತ ಅಗತ್ಯಗಳಿಗೆ ಅನುಗುಣವಾಗಿ ಕಸ್ಟಮೈಸ್ ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ ಮಾಪನಾಂಕ ನಿರ್ಣಯವು ಒಂದು ಅರ್ಥದಲ್ಲಿ ಸಾಮಾನ್ಯ ಮಾದರಿಯನ್ನು ಕಸ್ಟಮೈಸ್ ಮಾಡುತ್ತದೆ ಮಾದರಿಯಲ್ಲಿ ಮಾಪನಾಂಕ ನಿರ್ಣಯಿಸಬಹುದಾದ ವಸ್ತುಗಳು ಒಂದು ಮಾದರಿ ವಸ್ತುಗಳನ್ನು ಮಾಪನಾಂಕದಲ್ಲಿ ನಿರ್ಣಯಿಸಬಹುದು ಎಂದು ಹೇಳಬಹುದು ನೀವು ಉತ್ಪನ್ನ ಪ್ರಕಾರಗಳನ್ನು ಮಾಪನಾಂಕ ನಿರ್ಣಯಿಸಬಹುದು ನಾವು ಕಾರ್ಯಾಚರಣಾ ಪರಿಸರವನ್ನು ಮಾಪನಾಂಕ ಮಾಡಬಹುದು ಅಂತೆಯೇ ಅವುಗಳನ್ನು ಮಾಪನಾಂಕಕ್ಕೆ ನಿರ್ಣಯಿಸಬಹುದಾದ ಇತರ ವಸ್ತುಗಳು ಕಾರ್ಮಿಕ ದರಗಳು ಮತ್ತು ಅಂಶಗಳು ಕ್ರಿಯಾತ್ಮಕ ವೆಚ್ಚದ ವಸ್ತುಗಳ ನಡುವಿನ ವಿವಿಧ ಸಂಬಂಧಗಳು ಇತ್ಯಾದಿ ಈಗ ಮಾಪನಾಂಕ ನಿರ್ಣಯಕ್ಕಾಗಿ ಇದಕ್ಕಾಗಿ ಕೆಲವು ಶಿಫಾರಸುಗಳನ್ನು ನೋಡೋಣ ಅವಲಂಬನೆ ಮಾಡಬೇಡಿ ಅಥವಾ ಈ ಅಂದಾಜು ಮಾದರಿಗಳನ್ನು ಬಳಸುವಾಗ ಅಥವಾ ಶಿಫಾರಸುಗಳನ್ನು ಮಾಡುವಾಗ ಕೆಲವು ಶಿಫಾರಸುಗಳನ್ನು ನೋಡೋಣ ಒಂದೇ ವೆಚ್ಚ ಅಥವಾ ವೇಳಾಪಟ್ಟಿ ಅಂದಾಜನ್ನು ಅವಲಂಬಿತರಾಗಬಾರದು ಏಕೆಂದರೆ ವಿವಿಧ ವಿಧಾನಗಳು ಇವೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಇಲ್ಲಿಯವರೆಗೆ ನಾವು ಬಾಟಮ್ಅಪ್ ಟಾಪ್ ಡೌನ್ ಮತ್ತು ಈ ಕ್ರಮಾವಳಿಗಳನ್ನು ನೋಡಿದ್ದೇವೆ ನಂತರ ಈ ತೀರ್ಪು ಆಧಾರಿತ ಬೆಲೆ ನಿಗದಿಪಡಿಸಲಾಗಿದೆ ಆದ್ದರಿಂದ ಒಂದೇ ವೆಚ್ಚ ಅಥವಾ ವೇಳಾಪಟ್ಟಿ ಅಂದಾಜನ್ನು ಅವಲಂಬಿಸಬೇಡಿ ಏಕೆಂದರೆ ಕೆಲವೊಮ್ಮೆ ನೀವು ಒಂದೇ ಅಂದಾಜು ಅಥವಾ ಏಕ ತಂತ್ರವನ್ನು ಬಳಸುತ್ತಿದ್ದರೆ ಅದು ತಪ್ಪು ಫಲಿತಾಂಶವನ್ನು ನೀಡಬಹುದು ಆದ್ದರಿಂದ ನೀವು ಹಲವಾರು ಅಂದಾಜು ತಂತ್ರ ಅಥವಾ ವೆಚ್ಚ ಮಾದರಿಗಳನ್ನು ಬಳಸಬಹುದು ಕೇವಲ ಒಂದು ಅಂದಾಜು ತಂತ್ರ ಅಥವಾ ಒಂದೇ ಮಾದರಿಯನ್ನು ಬಳಸುವ ಬದಲು ನೀವು ವಿಭಿನ್ನ ಅಥವಾ ಹಲವಾರು ಅಂದಾಜು ತಂತ್ರಗಳನ್ನು ಅಥವಾ ವೆಚ್ಚ ಮಾದರಿಗಳನ್ನು ಬಳಸಬಹುದು ಇದರಿಂದಾಗಿ ಫಲಿತಾಂಶವು ತುಂಬಾ ನಿಖರವಾಗಿರಬಹುದು ನಂತರ ನೀವು ಅಂದಾಜುಗಾಗಿ ವಿಭಿನ್ನ ಅಂದಾಜು ತಂತ್ರಗಳನ್ನು ಅಥವಾ ಮಾದರಿಗಳನ್ನು ಬಳಸುತ್ತಿದ್ದರೆ ನಿಯತಾಂಕಗಳನ್ನು ಕಂಡುಹಿಡಿಯಲು ಅಥವಾ ಅಂದಾಜು ಮಾಡಲು ವಿಭಿನ್ನ ತಂತ್ರಗಳು ಅಥವಾ ಮಾದರಿಗಳನ್ನು ಅನ್ವಯಿಸಿದ ನಂತರ ನೀವು ಏನು ಮಾಡಬಹುದು ನಂತರ ನೀವು ಫಲಿತಾಂಶಗಳನ್ನು ಹೋಲಿಕೆ ಮಾಡಬಹುದು ಮತ್ತು ನಂತರ ಯಾವುದೇ ದೊಡ್ಡ ವ್ಯತ್ಯಾಸಗಳಿಗೆ ಕಾರಣಗಳನ್ನು ನಿರ್ಧರಿಸಬಹುದು ಆದ್ದರಿಂದ ಯಾವುದೇ ವಿಧಾನವನ್ನು ಬಳಸಬಹುದು ಅವರು ಬಹಳ ಹತ್ತಿರದ ಫಲಿತಾಂಶಗಳನ್ನು ನೀಡಬೇಕು ಫಲಿತಾಂಶಗಳು ಫಲಿತಾಂಶಗಳಲ್ಲಿದ್ದರೆ ಅವುಗಳು ದೊಡ್ಡ ಮಾರ್ಪಾಡುಗಳನ್ನು ಹೊಂದಿರಬಹುದು ಈ ದೊಡ್ಡ ವ್ಯತ್ಯಾಸಗಳು ಏಕೆ ಬರುತ್ತಿವೆ ಎಂದು ನೀವು ವಿಶ್ಲೇಷಿಸಬಹುದು ಆದ್ದರಿಂದ ನಂತರ ನೀವು ಅವುಗಳನ್ನು ಗಮನಿಸಿ ನಂತರ ಅಂದಾಜು ಮಾಡುವಾಗ ಮಾಡಿದ ಊಹೆಗಳನ್ನು ದಾಖಲಿಸಿಕೊಳ್ಳಬೇಕು ಆದ್ದರಿಂದ ಅಂದಾಜುಗಾಗಿ ನೀವು ವಿಭಿನ್ನ ತಂತ್ರಗಳನ್ನು ಅಥವಾ ಮಾದರಿಗಳನ್ನು ಬಳಸುತ್ತಿರುವಾಗ ನೀವು ವಿಭಿನ್ನ ಊಹೆಗಳನ್ನು ಬಳಸಬಹುದು ನೀವು ವಿಭಿನ್ನ ಊಹೆಗಳನ್ನು ತೆಗೆದುಕೊಳ್ಳಬಹುದು ಆದರೆ ನೀವು ತೆಗೆದುಕೊಂಡ ಯಾವುದೇ ಊಹೆಗಳನ್ನು ನೀವು ಅಂದಾಜುಗಳನ್ನು ಮಾಡುವಾಗ ಎಲ್ಲಾ ಊಹೆಗಳನ್ನು ಪೂರೈಸಬೇಕು ನಂತರ ಊಹೆಗಳು ತಪ್ಪು ಎಂದು ತಿಳಿದುಬಂದಾಗ ಯೋಜನೆಯ ಅಂದಾಜಿನ ನಿಖರತೆಗೆ ಅಪಾಯಕ್ಕೆ ಸಿಕ್ಕಿಸುವುದನ್ನು ಕಂಡುಹಿಡಿಯಲು ಯೋಜನೆಯನ್ನು ಮೇಲ್ವಿಚಾರಣೆ ಮಾಡಬೇಕು ಆದ್ದರಿಂದ ಕೆಲವೊಮ್ಮೆ ತಪ್ಪು ಊಹೆಗಳು ನಿಮ್ಮ ನಿಖರತೆ ಮತ್ತು ನಿಮ್ಮ ಅಂದಾಜು ಅದು ಕಡಿಮೆ ನಿಖರವಾಗುವುದರಿಂದ ಅದು ತಪ್ಪಾಗುತ್ತದೆ ಆದ್ದರಿಂದ ಊಹೆಗಳು ತಪ್ಪು ಎಂದು ತಿಳಿದುಬಂದಾಗ ಯೋಜನೆಯ ಅಂದಾಜಿನ ನಿಖರತೆಗೆ ಅಪಾಯಕ್ಕೆ ಸಿಕ್ಕಿಸುವುದನ್ನು ಕಂಡುಹಿಡಿಯಲು ಯೋಜನೆಯನ್ನು ಮೇಲ್ವಿಚಾರಣೆ ಮಾಡಬೇಕು ನಂತರ ಸಾಫ್ಟ್ವೇರ್ ಪ್ರಕ್ರಿಯೆಯನ್ನು ಸುಧಾರಿಸಬೇಕು ಆದ್ದರಿಂದ ಅಂದಾಜುಗಳನ್ನು ವಿಶ್ಲೇಷಿಸುವುದು ಮತ್ತು ಈ ಊಹೆಗಳ ಕಾರಣದಿಂದಾಗಿ ನೀವು ತಪ್ಪು ಅಂದಾಜುಗಳನ್ನು ಪಡೆಯುತ್ತಿರುವಿರಿ ಎಂದು ನೀವು ಗಮನಿಸುತ್ತಿದ್ದರೆ ನೀವು ಈ ಸಾಫ್ಟ್ವೇರ್ ಪ್ರಕ್ರಿಯೆಯನ್ನು ಸುಧಾರಿಸಬಹುದು ಆದ್ದರಿಂದ ಐತಿಹಾಸಿಕ ಡೇಟಾಬೇಸ್ ಅನ್ನು ನಿರ್ವಹಿಸುವ ಮೂಲಕ ನೀವು ಇಡೀ ಸಾಫ್ಟ್ವೇರ್ ಪ್ರಕ್ರಿಯೆಯನ್ನು ಕೂಡ ಸುಧಾರಿಸಬಹುದು ಆದ್ದರಿಂದ ಕೆಲವೊಮ್ಮೆ ನಮಗೆ ಹಿಂದಿನ ಡೇಟಾ ಅಗತ್ಯವಿರುತ್ತದೆ ಆದ್ದರಿಂದ ನೀವು ಹಿಂದಿನ ಯೋಜನೆಗಳ ವಿವರಗಳನ್ನು ಒಳಗೊಂಡಿರುತವ ಐತಿಹಾಸಿಕ ಡೇಟಾಬೇಸ್ ಅನ್ನು ನಿರ್ವಹಿಸುವ ಮೂಲಕ ಸಾಫ್ಟ್ವೇರ್ ಪ್ರಕ್ರಿಯೆಯನ್ನು ಸುಧಾರಿಸಬೇಕು ಆದ್ದರಿಂದ ಪ್ರಾಜೆಕ್ಟ್ ಅಂದಾಜುಗಳನ್ನು ನಿರ್ವಹಿಸುವಾಗ ನೀವು ಪ್ರಾಜೆಕ್ಟ್ ಮ್ಯಾನೇಜರ್ ಆಗಿ ಅನುಸರಿಸಬಹುದಾದ ಕೆಲವು ಶಿಫಾರಸುಗಳು ಇವುಗಳಾಗಿವೆ ಈಗ ಇದನ್ನು ಸರಳ ಮಾದರಿಯ ಪರಿಕಲ್ಪನೆಯನ್ನು ತೆಗೆದುಕೊಳ್ಳೋಣ ಇದರ ಪ್ರಕಾರ ಬಹಳ ಸರಳವಾದ ಮಾದರಿ ಈ ಮಾದರಿಯ ಪ್ರಕಾರ ಪ್ರಯತ್ನವನ್ನು ಈ ಕೆಳಗಿನಂತೆ ಅಂದಾಜಿಸಲಾಗಿದೆ ಅಂದಾಜು ಪ್ರಯತ್ನವು ಸಿಸ್ಟಮ್ ಗಾತ್ರಕ್ಕೆ ಉತ್ಪಾದಕತೆ ಮತ್ತು ನೇರವಾದ ಸೂತ್ರದಿಂದ ಭಾಗಿಸಲಾಗಿದೆ ಅಂದಾಜು ಪ್ರಯತ್ನ ಸಿಸ್ಟಮ್ ಗಾತ್ರ ಉತ್ಪಾದಕತೆ estimated effort productivity ಆದ್ದರಿಂದ ಸಿಸ್ಟಮ್ ಗಾತ್ರವು ಕೆಲವು ಕೋಡ್ನ ಸಾಲುಗಳಾಗಿದ್ದರೆ ಮತ್ತು ಉತ್ಪಾದಕತೆಯು ದಿನಕ್ಕೆ ಕೆಲವು ಕೋಡ್ಗಳಾಗಿದ್ದರೆ ಈ ಸಮೀಕರಣದಿಂದ ಉತ್ಪಾದಕತೆ ಎಷ್ಟಕ್ಕೆ ಸಮನಾಗಿರುತ್ತದೆ ಎಂಬುದನ್ನು ನೀವು ಕಂಡುಹಿಡಿಯಬಹುದು ಇಲ್ಲಿ ಸಿಸ್ಟಮ್ ಗಾತ್ರವನ್ನು ಪ್ರಯತ್ನದಿಂದ ಭಾಗಿಸಲಾಗಿದೆ ಉತ್ಪಾದಕತೆ ಸಿಸ್ಟಮ್ ಗಾತ್ರ ಪ್ರಯತ್ನ productivity effort ಆದ್ದರಿಂದ ಇಲ್ಲಿ ಈ ಸೂತ್ರವು ಹಿಂದಿನ ಯೋಜನೆಗಳಿಗೆ ಸಂಬಂಧಿಸಿದ ಡೇಟಾವನ್ನು ಆಧರಿಸಿದೆ ಆದರೆ ದಯವಿಟ್ಟು ಸರಳವಾದ ಮಾದರಿಯಲ್ಲಿ ಏನು ತಪ್ಪಾಗಿದೆ ಎಂದು ಯೋಚಿಸಿ ಆದ್ದರಿಂದ ಯಾವ ಸಂದರ್ಭಗಳಲ್ಲಿ ಅದು ವಿಫಲಗೊಳ್ಳುತ್ತದೆ ಆದ್ದರಿಂದ ದಯವಿಟ್ಟು ಈ ಬಗ್ಗೆ ಯೋಚಿಸಿ ಈಗ ನಾವು ಬೇಗನೆ ಒಂದು ಸಣ್ಣ ಉದಾಹರಣೆಯನ್ನು ತೆಗೆದುಕೊಳ್ಳೋಣಈ ಪ್ರಯತ್ನ ಮತ್ತು ಶ್ರಮ ಮತ್ತು ಈ ಅವಧಿ ಏನು ಎಂದು ನಾವು ಕಂಡುಹಿಡಿಯಲು ಬಯಸುತ್ತೇವೆ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ನಾವು ಪ್ರಯತ್ನ ಮತ್ತು ಈ ಅವಧಿಯನ್ನು ಅಂದಾಜು ಮಾಡಲು ಬಯಸುತ್ತೇವೆ ಈ ಉದಾಹರಣೆಯು 38000 ಸಾಲುಗಳ ಕೋಡ್ನ ವಹಿವಾಟು ಯೋಜನೆಯನ್ನು ಪರಿಗಣಿಸುತ್ತದೆ ಎಂದು ಹೇಳುತ್ತದೆ ಆದ್ದರಿಂದ ಈ ವಹಿವಾಟು ಯೋಜನೆಯು 38000 ಸಾಲುಗಳ ಕೋಡ್ಗಳನ್ನು ಒಳಗೊಂಡಿದೆ ಈ ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಎಷ್ಟು ಕಡಿಮೆ ಸಮಯ ತೆಗೆದುಕೊಳ್ಳುತ್ತದೆ ಎಂಬುದನ್ನು ನಾವು ಕಂಡುಹಿಡಿಯಬೇಕಾಗಿದೆ ಇಲ್ಲಿ ಉತ್ಪಾದಕತೆಯು ಪ್ರತಿ ಸಿಬ್ಬಂದಿ ತಿಂಗಳಿಗೆ ಸುಮಾರು 4000 ಎಸ್ ಎಲ್ ಒ ಸಿ ಎಂದು ಸಹ ನೀಡಲಾಗಿದೆ ಆದ್ದರಿಂದ ಉತ್ಪಾದಕತೆಯನ್ನು ಪ್ರತಿ ಸಿಬ್ಬಂದಿ ತಿಂಗಳಿಗೆ 400 S L O C ಗೆ ನೀಡಲಾಗುತ್ತದೆ ಈಗ ನಾವು ಇದನ್ನು ಮಾಡಬೇಕು ಪ್ರಯತ್ನದ ಸೂತ್ರವನ್ನು ನಾನು ಮೊದಲೇ ನಿಮಗೆ ನೀಡಿದ್ದೇನೆ ಎಂದು ನಾವು ನೋಡಬಹುದು ಆದ್ದರಿಂದ ಪ್ರಯತ್ನವನ್ನು ಸಿಸ್ಟಮ್ ಗಾತ್ರ ಬೈ ಉತ್ಪಾದಕತೆ ಎಂದು ಲೆಕ್ಕಹಾಕಬಹುದು ಅಥವಾ ಅಥವಾ ಅದರಲ್ಲಿ ಪ್ರಯತ್ನವು ಉತ್ಪಾದಕತೆ ಪವರ್ ಆಫ್ ಮೈನಸ್ 1 ಗೆ ಸಮಾನವಾಗಿರುತ್ತದೆ ಅಥವಾ 1 ಬೈ ಉತ್ಪಾದಕತೆ ಇಂಟು ಗಾತ್ರಕ್ಕೆ ಸಮಾನವಾಗಿರುತ್ತದೆ ಎಂದು ನೀವು ಹೇಳಬಹುದು ಇದು 1 ಬೈ 0 400 ಕೆ ಎಸ್ ಎಲ್ ಒ ಸಿ ಪರ್ ಸಿಬ್ಬಂದಿ ತಿಂಗಳು ಇಂಟು ಗಾತ್ರಕ್ಕೆ ಸಮಾನವಾಗಿರುತ್ತದೆ ಗಾತ್ರವು ಎಷ್ಟು ಸಮಾನವಾಗಿರುತ್ತದೆ ಗಾತ್ರವು 38000 ಸಾಲುಗಳ ಕೋಡ್ಗಳಿಗೆ ಸಮಾನವಾಗಿರುತ್ತದೆ ಅಂದರೆ 38 K S L O C ಆದ್ದರಿಂದ ಇದು 2 5 ಇಂಟು 38ಕ್ಕೆ ಸಮಾನವಾಗಿರುತ್ತದೆ ಅಂದರೆ ಸರಿಸುಮಾರು 100 ಸಿಬ್ಬಂದಿ ತಿಂಗಳುಗಳು ಯೋಜನೆಯನ್ನು ಅಭಿವೃದ್ಧಿಪಡಿಸಲು ಬೇಕಾಗುತ್ತವೆ ಆದ್ದರಿಂದ ಇಲ್ಲಿ ಅಂದಾಜು ಪ್ರಯತ್ನವು 100 ಸಿಬ್ಬಂದಿ ತಿಂಗಳು ಎಂದು ಬರುತ್ತಿದೆ ಈಗ ಕನಿಷ್ಠ ಸಮಯ ಬೇಕಾಗುತ್ತದೆ ನಾವು ಅದನ್ನು ಕಂಡುಹಿಡಿಯಬೇಕು ಆದ್ದರಿಂದ ಇದು 0 75 ಟಿ ಗೆ ಸಮನಾಗಿರುತ್ತದೆ ಮತ್ತು ಇದು ಇಲ್ಲಿ 0 75 ಮತ್ತು ಟಿ ಗೆ ಸಮನಾಗಿರುತ್ತದೆ ಇದು ಈ ಪ್ರಯತ್ನ 0 7 ಇಂಟು 2 5 ನಾವು ಈಗಾಗಲೇ ಈ ವಿಷಯವನ್ನು ಪಡೆದುಕೊಂಡಿದ್ದೇವೆ ಅದು ಏನಾದರೂ 1 ಬೈ 400 ಎಂದು ಆದ್ದರಿಂದ ಇದು 0 75 ಇಂಟು 2 5 S M ಟು ದಿ ಪವರ್ 1 ಬೈ Q ಗೆ ಸಮಾನವಾಗಿರುತ್ತದೆ ಮತ್ತು ಇದು 1 875 ಆಗಿರುತ್ತದೆ ಮತ್ತು ಸರಳೀಕರಣವು ಸುಮಾರು 9 ತಿಂಗಳುಗಳಾಗಲಿದೆ ಆದ್ದರಿಂದ ಈ ವಹಿವಾಟು 38000 ರೇಖೆಗಳು ಅಥವಾ 38 ಕೆ ಎಸ್ ಎಲ್ ಒ ಸಿ ಮತ್ತು ಸಿಬ್ಬಂದಿ ತಿಂಗಳಿಗೆ 400 ಎಸ್ ಎಲ್ ಒ ಸಿ ಉತ್ಪಾದಕತೆಯನ್ನು ಹೊಂದಿರುವ ಯೋಜನೆಗೆ ನಾವು ಅದನ್ನು ಪಡೆಯುತ್ತೇವೆ ಪ್ರಯತ್ನವು 100 ಸಿಬ್ಬಂದಿ ತಿಂಗಳುಗಳು ಮತ್ತು ಕನಿಷ್ಠ ಸಮಯ 9 ತಿಂಗಳುಗಳು ಎಂದು ಅಂದಾಜಿಸಲಾಗಿದೆ ಆದ್ದರಿಂದ ಇದೇ ರೀತಿಯ ಉದಾಹರಣೆಗಳಿವೆ ನೀವು ಪುಸ್ತಕದಿಂದ ಅಥವಾ ಸ್ಥಳಗಳಲ್ಲಿ ಪಡೆಯಬಹುದು ದಯವಿಟ್ಟು ಅವುಗಳನ್ನು ಪರಿಹರಿಸಲು ಪ್ರಯತ್ನಿಸಿ ಕೆಲವು ವ್ಯಾಯಾಮಗಳನ್ನು ಸಹ ನೀವು ಪರಿಹರಿಸಬಹುದು ಆದ್ದರಿಂದ ಈ ರೀತಿಯ ಸಣ್ಣ ವ್ಯಾಯಾಮಗಳನ್ನು ನಿಯೋಜನೆಗಳಲ್ಲಿ ಮತ್ತು ಪರೀಕ್ಷೆಯಲ್ಲಿ ಕೇಳಬಹುದು ಆದ್ದರಿಂದ ಅಂತಿಮವಾಗಿ ನಾವು ಕೆಲವು ವಿಭಿನ್ನ ಪ್ರಕಾರಗಳನ್ನು ಚರ್ಚಿಸಿದ್ದೇವೆ ನಾವು ಇಲ್ಲಿ ಕೆಲವು ವಿಭಿನ್ನ ರೀತಿಯ ಅಂದಾಜು ತಂತ್ರಗಳನ್ನು ಚರ್ಚಿಸಿದ್ದೇವೆ ಈ ತರಗತಿಯಲ್ಲಿ ನಾವು ಟಾಪ್ ಡೌನ್ ಪರೀಕ್ಷೆ ಮತ್ತು ಬಾಟಮ್ ಅಪ್ ಅಂದಾಜು ತಂತ್ರಗಳನ್ನು ನೋಡಿದ್ದೇವೆ ಟಾಪ್ ಡೌನ್ ವಿಧಾನಗಳು ಮತ್ತು ಬಾಟಮ್ ಅಪ್ ಅಂದಾಜು ತಂತ್ರಗಳನ್ನು ಸಹ ಹೋಲಿಸಿದ್ದೇವೆ ಟಾಪ್ ಡೌನ್ ಮತ್ತು ಬಾಟಮ್ ಅಪ್ ಅಂದಾಜು ತಂತ್ರಗಳನ್ನು ವಿವರಿಸಲು ನಾವು ಕೆಲವು ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೇವೆ ನಂತರ ನಾವು ಅಲ್ಗಾರಿದಮಿಕ್ ಮಾದರಿ ಅಥವಾ ಯೋಜನೆಯ ಅಂದಾಜುಗಾಗಿ ಪ್ಯಾರಾಮೀಟ್ರಿಕ್ ಮಾದರಿಯನ್ನು ಸಹ ಚರ್ಚಿಸಿದ್ದೇವೆ ಅಲ್ಗಾರಿದಮಿಕ್ ಅಥವಾ ಪ್ಯಾರಮೆಟ್ರಿಕ್ ಮಾದರಿಗಳ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ನಾವು ನೋಡಿದ್ದೇವೆ ನಂತರ ಯೋಜನೆಯ ಅಂದಾಜುಗಾಗಿ ಒಂದು ಸರಳ ಮಾದರಿಯನ್ನು ನಾವು ನೋಡಿದ್ದೇವೆ ಯೋಜನೆಯ ಅಂದಾಜುಗಾಗಿ ಈ ಸರಳವಾದ ಮಾದರಿಯನ್ನು ಬಳಸಿಕೊಂಡು ಪ್ರಯತ್ನ ಮತ್ತು ಸಮಯವನ್ನು ಅಂದಾಜು ಮಾಡಲು ನಾವು ಒಂದು ಉದಾಹರಣೆಯನ್ನು ತೆಗೆದುಕೊಂಡಿದ್ದೇವೆ ಆದ್ದರಿಂದ ಯೋಜನೆಯ ಅಂದಾಜುಗಾಗಿ ತಂತ್ರಗಳ ಮತ್ತೊಂದು ವರ್ಗೀಕರಣಗಳು ಇವುಗಳಾಗಿವೆ ಮುಂದಿನ ತರಗತಿಯಲ್ಲಿ ನಾವು ಗಾತ್ರವನ್ನು ಅಂದಾಜು ಮಾಡಲು ಮತ್ತೊಂದು ಮೆಟ್ರಿಕ್ ಬಗ್ಗೆ ಚರ್ಚಿಸುತ್ತೇವೆ ಅದು ಮುಂದಿನ ಹಂತದಲ್ಲಿ ನಾವು ಚರ್ಚಿಸುತ್ತೇವೆ ಆದ್ದರಿಂದ ಇವು ಉಲ್ಲೇಖಗಳು ಮತ್ತು ನಾವು ಇಲ್ಲಿಗೆ ನಿಲ್ಲುಸುತ್ತೇವೆ ಮುಂದಿನ ತರಗತಿಯಲ್ಲಿ ಈ ಯೋಜನೆಯ ಅಂದಾಜು ತಂತ್ರಗಳ ಉಳಿದ ಭಾಗಗಳನ್ನು ನಾವು ನೋಡುತ್ತೇವೆ ತುಂಬ ಧನ್ಯವಾದಗಳು